x ಮತ್ತು p ಆಪರೇಟರ್ಗಳ ವೆವ್ಫಂಕ್ಷನ್ ಮತ್ತು ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂಗಳ ಬಗ್ಗೆ ಬಾರ್ನ್ನ ವ್ಯಾಖ್ಯಾನ ನಾವು ಇಲ್ಲಿಯವರೆಗೆ ಕಲಿತದ್ದು ಏನೆಂದರೆ ಸ್ಟೇಷನರಿ ಸ್ಟೇಟ್ ಶ್ರೊಡಿಂಗರ್ ಇಕ್ವೇಶನ್ಗಳ ಸೊಲ್ಯೂಷನ್ ಆದ ವೆವ್ಫಂಕ್ಷನ್ ψ ಆರ್ಥೋನಾರ್ಮಲ್ ಆಗಿರುತ್ತದೆ ಹಾಗಾಗಿ ನಾನು ನಿಮಗೆ ಅರ್ಥ ಆಗಲಿ ಎಂದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ನಾವು ಇದನ್ನು xαβ∫xxxdx ಹೀಗೂ ಡಿಫೈನ್ ಮಾಡಬಹುದು ನಾನು α βmn ಇಂಡಿಸಿಸ್ಗಳನ್ನು ಪದೇ ಪದೇ ಉಪಯೋಗಿಸುತ್ತಿದ್ದೇನೆ ಏಕೆಂದರೆ ಇವು ಡಮ್ಮಿ ಇಂಡಿಸಿಸ್ಗಳೆಂದು ಗೊತ್ತಾಗಲಿ ಎಂದು ಹಾಗೂ pαβ∫xiddx dx ಇದರಿಂದ ನಮಗೆ ಗೊತ್ತಾದದ್ದೇನೆಂದರೆ ಕ್ವಾಂಟಮ್ ಕಂಡೀಶನ್ ಸ್ಯಾಟಿಸ್ಫೈ ಆಗುತ್ತದೆ ಎಂದು px xpiIಸ್ಯಾಟಿಸ್ಫೈ ಆಗುತ್ತದೆ ಹೀಗಾಗಿ ನಾವು ಆಪರೇಟರ್ ಗಳನ್ನು ಹೀಗೆ ಡಿಫೈನ್ ಮಾಡಿದ್ದೇವೆ ನಾವು ಕಲಿತದ್ದೇನು ಎಂದರೆ pop eikx ಇದರ ಮೇಲೆ ಪರಿಣಾಮ ಬೀರುವಾಗ ಮೊಮೆಂಟಮ್ ಗುಣಿಸು eikx ಕೊಡುತ್ತದೆ ಹೀಗಾಗಿ ಈ ರೀತಿ ನಾವು ಪಾರ್ಟಿಕಲ್ನ ಚಲನೆ ಇಂದ ಮೊಮೆಂಟಮ್ ಅನ್ನು ಪಡೆಯುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಕೇಳಿದ ಪ್ರಶ್ನೆ ಏನೆಂದರೆ xαα ಇದರ ಪ್ರಾಮುಖ್ಯತೆ ಏನು ∫2xdx ಹಾಗೂ pαα ಅಂದರೆ∫iddx dx ಇವುಗಳು ಏನನ್ನು ಸೂಚಿಸುತ್ತದೆ ಮತ್ತು 2 ಎಂದರೆ ಏನು ಈ ಪ್ರಶ್ನೆಗಳನ್ನು ನಾವು ಈ ಉಪನ್ಯಾಸದಲ್ಲಿ ಚರ್ಚಿಸಲಿದ್ದೇವೆ ನಾನು ನಿಮಗೆ 2 ಇದರ ಬಾರ್ನ್ನ ವ್ಯಾಖ್ಯಾನ ಕೊಡುತ್ತೇನೆ ಅನಂತರ ಎಲ್ಲವೂ ಸರಿಯಾಗಿ ಅರ್ಥವಾಗುತ್ತದೆ ಇದು ಸ್ವಯಂ ಸ್ಥಿರ ವಾದ ಸಿದ್ಧಾಂತ ಆಗಿದೆ 2 ಇದು x ನಲ್ಲಿ ಪಾರ್ಟಿಕಲ್ ಕಂಡುಬರುವ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಆಗಿದೆ ಹೀಗಾಗಿ ψ2x ಇದು 2 x ಇಂಟರ್ವಲ್ನಲ್ಲಿ ಇರುವ ವೇವ್ ಫಂಕ್ಷನ್ ψ ಇರುವ ಪಾರ್ಟಿಕಲ್ನ ಪ್ರೊಬ್ಯಾಬಿಲ್ಟಿಗೆ ಸಮನಾಗಿರಬೇಕು ಹೀಗಾಗಿ ಇದು ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಇದು ಪಾರ್ಟಿಕಲ್ನಲ್ಲಿ ಕಂಡುಬರುವ ಪ್ರೊಬ್ಯಾಬಿಲ್ಟಿ ಆದ್ದರಿಂದ −∞ ಇಂದ ∞ ಅಲ್ಲಿ ಪಾರ್ಟಿಕಲ್ ಕಂಡುಬರುವ ಪ್ರೊಬ್ಯಾಬಿಲ್ಟಿ 1 ಆಗಿರುತ್ತದೆ ಹೀಗಾಗಿ ∞ ψ2dxಇದು 1 ಗೆ ಇಕ್ವಲ್ ಆಗಿದ್ದು −∞ ಇಂದ ∞ ಯಲ್ಲಿ ಪಾರ್ಟಿಕಲ್ ಕಂಡುಬರುವ ಟೋಟಲ್ ಪ್ರೊಬ್ಯಾಬಿಲ್ಟಿ ಆಗಿರುತ್ತದೆ ನೆನಪಿಟ್ಟುಕೊಳ್ಳಿ ಮೊದಲ ಉಪನ್ಯಾಸದಿಂದ ಹೇಳುತ್ತಿರುವ ಹಾಗೆ ವೇವ್ ಫಂಕ್ಷನ್ ಅನ್ನು ನಾರ್ಮಲೈಜ್ ಮಾಡುತ್ತೇವೆ ಹೀಗೆ ನಾರ್ಮಲೈಜ್ ಆದ ವೇವ್ ಫಂಕ್ಷನ್ ಏನು ಸೂಚಿಸುತ್ತದೆ ಎಂದರೆ −∞ ಇಂದ ∞ಯಲ್ಲಿ x ಆಕ್ಸಿಸ್ನಲ್ಲಿ ಪಾರ್ಟಿಕಲ್ ಕಂಡುಬರುವ ಪ್ರೊಬ್ಯಾಬಿಲ್ಟಿ ಹಾಗೂψ2x ಇದು ನನಗೆ x ಇಂದ x ಅಲ್ಲಿ ಪಾರ್ಟಿಕಲ್ ಕಂಡುಬರುವ ಪ್ರೊಬ್ಯಾಬಿಲ್ಟಿ ಕೊಡುತ್ತದೆ ಈಗ ನಾವು xαα ವ್ಯಾಲ್ಯೂ ನೋಡೋಣ xαα ಏನು ಇದು ∫2xdx ಇದಕ್ಕೆ ಸಮನಾಗಿದೆ ನೀವು 2ಇದನ್ನು ಸಣ್ಣ ಇಂಟರ್ವಲ್ಗಳಿಗೆ ವಿಂಗಡಿಸಿದರೆ x ಪಾಯಿಂಟ್ಗೆ ಹೊರತುಪಡಿಸಿ ಇದರ ಎಲ್ಲ ಇಂಟರ್ವಲ್ಗಳಲ್ಲಿ ಇರುತ್ತದೆ ಇದು x ಗುಣಿಸು x ನ ಸುತ್ತ ಪಾರ್ಟಿಕಲ್ ಕಂಡುಬರುವ ಪ್ರೊಬ್ಯಾಬಿಲ್ಟಿ ಆಗಿರುತ್ತದೆ ನಾನು ಎಲ್ಲಾ ಸಣ್ಣ ಸಣ್ಣ ಇಂಟರ್ವಲ್ಗಳಲ್ಲಿ ಇದನ್ನು ಕೊಡಿಸುತ್ತೇನೆ ಹೀಗಾಗಿ ಇದು x ಇನ ಎವರೇಜ್ ವ್ಯಾಲ್ಯೂ ಆಗಿರುತ್ತದೆ xαα ಇದು ನನಗೆ x ಇನ ಎವರೇಜ್ ವ್ಯಾಲ್ಯೂ ಕೊಡುತ್ತದೆ ಇಲ್ಲಿ ಪಾರ್ಟಿಕಲ್ ಇನ ವೇವ್ ಫಂಕ್ಷನ್ xαα ಆಗಿರುತ್ತದೆ ಸಾಮಾನ್ಯವಾಗಿ x ಎವರೇಜ್ ∫ψ2xdx ಇದಕ್ಕೆ ಸಮನಾಗಿರುತ್ತದೆ ಇದಕ್ಕೆ x ಇನ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಎನ್ನುತ್ತಾರೆ ನೀವು ಒಮ್ಮೆ ಪಾರ್ಟಿಕಲ್ ಅನ್ನು ವೇವ್ ಎಂದು ಪರಿಗಣಿಸಿದರೆ ಅದಕ್ಕೆ ದೃಢವಾದ x ಇರುವುದಿಲ್ಲ ಇದು x ನ ಎಕ್ಸ್ಪೆಕ್ಟೇಶನ್ ಅಥವಾ ಎವರೇಜ್ ವ್ಯಾಲ್ಯೂ ಇದು ⟨x⟩ ಹೀಗೆ ಸೂಚಿಸಲಾಗಿದೆ ನೀವು ಈ ಸೂಚನೆಯನ್ನು ಪಾಲಿಸಬೇಕು ಮುಂದಿನ ಪ್ರಶ್ನೆ ಏನೆಂದರೆpαα ಏನು pαα ಎಂದರೆ ∫iddx dx ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಸಾಮಾನ್ಯವಾಗಿ ∫iddxψ dx ಆಗಿರುತ್ತದೆ ಇಲ್ಲಿ ವೇವ್ ಫಂಕ್ಷನ್ ಆಗಿದೆ ಹಾಗಾಗಿ ಸಾಮಾನ್ಯವಾಗಿ ಇದು p ಇನ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಎಂದು ಕರೆಯಲಾಗುತ್ತದೆ ಅಥವಾ p ನ ಎವರೇಜ್ ವ್ಯಾಲ್ಯೂ ಎಂದು ಕರೆಯಲಾಗುತ್ತದೆ ಏಕೆಂದು ನಾನು ಹೇಳುತ್ತೇನೆ ನಾನು ಇದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ನಲ್ಲಿ 12π ∫dk k eikx ಹೀಗೆ ಬರೆಯಬಹುದು ψ ನಾರ್ಮಲೈಜ್ ಮಾಡಿದರೆ k ಎಲ್ಲವನ್ನು ನಾರ್ಮಲೈಜ್ ಮಾಡುವಹಾಗೆ ಇರಬೇಕು ψ ನಾರ್ಮಲೈಜ್ ಆಗಿದೆಯೇ ಎಂದು ನೋಡೋಣ ನಾನು ψ ಇದನ್ನು ನಾರ್ಮಲೈಜ್ ಮಾಡಿದ್ದೇನೆ ಎಂದರೆ ∞ dx ψ21 ಸಬ್ಸ್ಟಿಟ್ಯೂಟ್ ಮಾಡೋಣ ನಾನು ಈ ಇಂಟಿಗ್ರೇಷನ್ ಅನ್ನು ∞ dx xψ ಹೀಗೆ ಬರೆಯುತ್ತೇನೆ ಹಾಗೂ ಅದರ ಫೋರಿಯರ್ ಟ್ರಾನ್ಸ್ ಫಾರ್ಮ್ ಅನ್ನು ಬರೆಯುತ್ತೇನೆ ಹೀಗಾಗಿ 12π ∞ dk Akeikx ಸಿಗುತ್ತದೆ ಇದು ಕೂಡ −∞ ಇಂದ ∞ ಅಥವಾ Ak ಆಗಿರಬೇಕು ಏಕೆಂದರೆ ನಾನು ಬರೆಯುತ್ತೇನೆ ಮತ್ತು ಇಲ್ಲಿ ಮೈನಸ್ ಚಿನ್ನೆ ಗುಣಿಸು −∞ ಇಂದ ∞ ಇಂಟಿಗ್ರೇಷನ್ ಇರಬೇಕು dk ಪ್ರೈಮ್ ಬರೆಯುತ್ತೇನೆ ಇದು ಡಮ್ಮಿ ವೇರಿಯೇಬಲ್ ಆಗಿರುತ್ತದೆ ನಾನು ಹಲವು ವೇರಿಯೇಬಲ್ಗಳನ್ನು ಉಪಯೋಗಿಸಬೇಕುAkeikx2π ಅಂದರೆ ಈಗ ನಾವು ಇದನ್ನು ಪುನಹ ಬರೆಯೋಣ ∞ xxdx ∞ dx 12π ∞ dk Ake ikx12π ∞ dk Akeikx ಇದನ್ನು ನಾನು ∫dk ಹೀಗೆ ಬರೆಯುತ್ತೇನೆ ಇಲ್ಲಿ ನೀವು ಯಾವುದೇ ಗಣಿತ ಪುಸ್ತಕದಲ್ಲಿ ನೋಡಬಹುದು ∞dk ∞dkAkAk ∞ dx eik kx2π ಇದು δk k ಆಗಿರುತ್ತದೆ ಆದ್ದರಿಂದ ಪೂರ್ಣ ಇಂಟಿಗ್ರಲ್ ಮಾಡಿದಾಗ ∞ dk Ak2ಎಂದು ಆಗುತ್ತದೆ ಇದು 1 ಆಗಿರುತ್ತದೆ ಏಕೆಂದರೆ ವೇವ್ ಫಂಕ್ಷನ್ ನಾರ್ಮಲೈಜ್ ಆಗಿರುತ್ತದೆ ಇದನ್ನು ನಾನು ಇದರ ಆಂಪ್ಲಿಟ್ಯೂಡ್ eikx ಎಂದು ವ್ಯಾಖ್ಯಾನ ಮಾಡಬಹುದು ಇದು ಮೊಮೆಂಟಮ್ ℏkಇರುವ ಪಾರ್ಟಿಕಲ್ನ ವೇವ್ ಫಂಕ್ಷನ್ ಆಗಿರುತ್ತದೆ ನಾನುAk2 ಇದನ್ನು ಪಾರ್ಟಿಕಲ್ಗೆ ಇರುವ ಮೊಮೆಂಟಮ್ k ಇದರ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಎಂದು ಬರೆಯಬಹುದು Ak2k ಇದು ಪಾರ್ಟಿಕಲ್ಗೆ ಇರುವ ಮೊಮೆಂಟಮ್ನ ಹರಡುವಿಕೆಯ ಪ್ರೊಬ್ಯಾಬಿಲ್ಟಿ ಅಥವಾ ಈ ಇಂಟರ್ವಲ್ ಅಲ್ಲಿ ಇರುವ ಮೊಮೆಂಟಮ್ ಆದ್ದರಿಂದ ನೆಟ್ ಪ್ರೊಬ್ಯಾಬಿಲ್ಟಿ −∞ ಇಂದ ∞ ಅಲ್ಲಿ ಇರುವ ಮೊಮೆಂಟಮ್ಗೆ 1 ಆಗಿರುತ್ತದೆ ಈಗ p ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂವಿನ ವ್ಯಾಖ್ಯಾನ ನಾನು ⟨p⟩ ∞ xiddx ψdx ಇದನ್ನು ಡಿಫೈನ್ ಮಾಡಿದೆ ಇದರ ಫೋರಿಯರ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೆಯುತ್ತೇನೆ −∞ ಇಂದ dx ಇದು ∞ to dkAke ikx 2π ಆಗುತ್ತದೆ ಅದರಿಂದ ∞ dk Akeikx2π ಇದರ iddx ಸಿಗುತ್ತದೆ ಇದನ್ನು ∞dx ∞dkAke ikx2π ∞kdkAkeikx2π ಎಂದು ಬರೆಯಬಹುದು ಅನು ಪುನಹ ಅದೇ ಟ್ರಿಕ್ ಉಪಯೋಗಿಸುತ್ತೇನೆ ಮತ್ತು x ಇಂಟಿಗ್ರೇಷನ್ ಮೊದಲು ಮಾಡುತ್ತೇನೆ ∞dxeik kx2π ಇದರಿಂದ δk k ಸಿಗುತ್ತದೆ ಈ ಇಂಟಿಗ್ರಲ್ ∫dk ℏk Ak2 ಆಗುತ್ತದೆ ಇದನ್ನು ನಾನು ನಿಮಗೆ ಅಭ್ಯಾಸಕ್ಕಾಗಿ ಬಿಡುತ್ತೇನೆ ಅರ್ಥವಾಯಿತೆ ⟨p⟩ಎಂದರೆ ∫xiddx ψx dx ಇದರಿಂದ ∫dk ℏk Ak2 ಸಿಗುತ್ತದೆ ಇದು ℏk ಗುಣಿಸು k ಇಂದ k ಇಂಟರ್ವಲ್ನಲ್ಲಿ ಮೊಮೆಂಟಮ್ ಇರುವ ಪಾರ್ಟಿಕಲ್ನ ಪ್ರೊಬ್ಯಾಬಿಲ್ಟಿ ಆಗಿರುತ್ತದೆ ಇದನ್ನು ಎಲ್ಲಾ ಇಂಟರ್ವೆಲ್ಗಳಲ್ಲಿ ಕೂಡಿಸಲಾಗುತ್ತದೆ ಇದು ಎವರೇಜ್ ಮೊಮೆಂಟಮ್ ಇದು pαα ಸ್ಟೇಟ್ ಅಥವಾ ಸ್ಟೇಟ್ ಅಲ್ಲಿ ಇರುವ ಪಾರ್ಟಿಕಲ್ಲಿನ ಎವರೇಜ್ ಮೊಮೆಂಟಮ್ ಆದ್ದರಿಂದ ಅದನ್ನು ⟨p⟩ ಎಂದು ಕರೆಯುತ್ತಾರೆ pαα ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಕೊಡುತ್ತದೆ ಡಯಾಗನಲ್ ಎಲಿಮೆಂಟ್ಗಳು ಒಂದು ಸ್ಟೇಟ್ಗೆ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಅಥವಾ ಎವರೇಜ್ ವ್ಯಾಲ್ಯೂ ಕೊಡುತ್ತದೆ ಡಯಾಗನಲ್ ಎಲಿಮೆಂಟ್ಗಳು ಕ್ರಾಸ್ ಟ್ರಾನ್ಸಿಶನ್ ಮ್ಯಾಟ್ರಿಕ್ಸ್ ಕೊಡುತ್ತದೆ ನಾವು ಡಯಾಗನಲ್ ಎಲಿಮೆಂಟ್ ಗಳನ್ನು ವೇವ್ ಫಂಕ್ಷನ್ನ ಬಾರ್ನ್ ವ್ಯಾಖ್ಯಾನ ಉಪಯೋಗಿಸಿ ವ್ಯಾಖ್ಯಾನ ಮಾಡಿದ್ದೇವೆ ψ±∞ಇಂದ 0 ಅಲ್ಲಿ ವೇವ್ ಫಂಕ್ಷನ್ ಬೌಂಡ್ ದಾಟುವುದಿಲ್ಲ ಅದರ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ p ಯಾವಾಗಲೂ 0 ಆಗುತ್ತದೆ ಏಕೆಂದರೆ ಬೇರೆ ಪಾರ್ಟಿಕಲ್ನ ವೇವ್ ಫಂಕ್ಷನ್ಗಳು ಎಡ ಅಥವಾ ಬಲಕ್ಕೆ ಸಮಾನವಾಗಿ ಹೋಗುತ್ತದೆ ನೀವು ಕೂಡ ಇದನ್ನು ಸಾಬೀತುಪಡಿಸಬಹುದು ನಾವು ಬಾರ್ನ್ ಇಂಟರ್ಪ್ರೇಟೇಶನ್ ಇಂದ ಹೇಳುವುದಾದರೆ x2 ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಆಗಿರುತ್ತದೆ ಅದರೊಂದಿಗೆ ನಾನು ನಿಮಗೆx ಗೆ ಫೋರಿಯರ್ ಕೊಎಫೀಸೈಂಟ್ A ಕೊಟ್ಟಿದ್ದೆ ಇದು ಮೊಮೆಂಟಮ್ ℏk ಇರುವ ಪಾರ್ಟಿಕಲ್ನ ಪ್ರೊಬ್ಯಾಬಿಲ್ಟಿ ಡೆನ್ಸಿಟಿ ಕೊಡುತ್ತದೆ ನಾವು xαα ಇದನ್ನು x ಇನ ಎವರೇಜ್ ವ್ಯಾಲ್ಯೂ ಎಂದು ವ್ಯಾಖ್ಯಾನ ಮಾಡಿದ್ದೇವೆ ಅನಂತರ ಅದಕ್ಕೆ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಎಂದು ಹೆಸರು ಕೊಟ್ಟಿದ್ದೇವೆ pααಕೂಡ ಮೊಮೆಂಟಮ್ನ ಎಕ್ಸ್ಪೆಕ್ಟೇಶನ್ ವ್ಯಾಲ್ಯೂ ಆಗಿದೆ ಹೈಸೆನ್ಬರ್ಗ್ ಹಾಗೂ ಶ್ರೊಡಿಂಗರ್ ಫಾರ್ಮುಲಾ ಸಮಾನವಾದರಿಂದ ಯಾವುದೇ ಕನ್ಸರ್ವ್ ಆದ ಕ್ವಾಂಟಿಟಿ ಸಮಯ ಸ್ವತಂತ್ರ ಆಗಿದ್ದಲ್ಲಿ ಕೇವಲ ಡಯಾಗನಲ್ ಟರ್ಮ್ಗಳು ಮಾತ್ರ ಇರುತ್ತದೆ ಯಾವುದು ಕನ್ಸರ್ವ್ ಆಗಿರುವುದಿಲ್ಲವೋ ಅದು ಆಫ್ ಡಯಾಗೋನಲ್ ಟರ್ಮ್ಗಳನ್ನು ಕೂಡ ಹೊಂದಿರುತ್ತದೆ ನಾವು ಕಳೆದ ಮೂರು ಉಪನ್ಯಾಸಗಳಲ್ಲಿ ನೋಡಿದಂತೆ ಹೈಸೆನ್ಬರ್ಗ್ ಹಾಗೂ ಶ್ರೊಡಿಂಗರ್ ಫಾರ್ಮುಲಾಗಳು ಸಮಾನವಾಗಿರುತ್ತದೆ ನಾವು ವೇವ್ ಫಂಕ್ಷನ್ ಅನ್ನು ಬಾರ್ನ್ ವ್ಯಾಖ್ಯಾನವನ್ನು ಉಪಯೋಗಿಸಿ ಕ್ವಾಂಟಿಟಿಗಳಿಗೆ ಆಪರೇಟರ್ ಮೂಲಕ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಕಂಡುಹಿಡಿಯುವುದು ಗೊತ್ತಾಗಿದೆ